ನಮಸ್ಕಾರ ನಾವು ಕಾರ್ಯತಂತ್ರದ ಬಗ್ಗೆ ಚರ್ಚಿಸುತ್ತಿದ್ದೇವೆ ಈಗ ನಿಮ್ಮ ಕಾರ್ಯತಂತ್ರ ಏನೇ ಇರಲಿ ಅದು ವಿಭಿನ್ನ ಆಧಾರಿತವಾಗಲಿ ಅಥವಾ ಫೋಕಸ್ ಆಧಾರಿತವಾಗಲಿ ಅಥವಾ ಕಡಿಮೆ ವೆಚ್ಚ ಆಧಾರಿತ ಅಂತಿಮವಾಗಿ ಸೇವೆಗಳ ವ್ಯವಹಾರದಲ್ಲಿ ನೀವು ಗ್ರಾಹಕ ಗ್ರಾಹಕರಿಗೆ ತಲುಪಿಸಬೇಕು ಅವರು ನಿರೀಕ್ಷಿಸಿದ್ದಕ್ಕಿಂತ ಹೆಚ್ಚಿನ ಮೌಲ್ಯ ಆದ್ದರಿಂದ ಸೇವೆಯ ಮೌಲ್ಯ ಸ್ಥಾನೀಕರಣದಿಂದ ಸೃಷ್ಟಿಯಾದ ಪೂರ್ವ ಬಳಕೆಯ ನಿರೀಕ್ಷೆಗಿಂತ ಹೆಚ್ಚಿನ ಬಳಕೆಯ ನಂತರದ ಬಳಕೆ ಗ್ರಾಹಕರಿಗೆ ತಲುಪಿಸಿದ ಮೌಲ್ಯದ ನಂತರದ ಬಳಕೆಯ ಗ್ರಹಿಕೆ ಹೆಚ್ಚಿರಬೇಕು ಆದ್ದರಿಂದ ನೀವು ಸೇವೆಯನ್ನು ಸಮೀಪಿಸುವ ಮೊದಲು ನೀವು ನಿರೀಕ್ಷಿಸಿದ ಮೌಲ್ಯ ಸೇವೆಯ ಬಳಕೆಯ ನಂತರ ನಿಮ್ಮ ಗ್ರಹಿಕೆಗೆ ಅನುಗುಣವಾಗಿ ಅದು ಮೀರಿದರೆ ನಿಮಗೆ ಸಂತೋಷವನ್ನುಂಟುಮಾಡುವ ಅವಕಾಶವಿದೆ ನಂತರ ಸೇವಾ ವ್ಯವಹಾರವು ವಲಯದಲ್ಲಿರುತ್ತದೆ ಅಲ್ಲಿ ಅವರು ಸಂತೋಷವನ್ನು ಕಳೆಯಬಹುದು ಮತ್ತು ಗ್ರಾಹಕರ ನಿಷ್ಠೆ ಮತ್ತು ಸಮರ್ಥನೆ ಪಡೆಯಬಹುದು ಈಗ ಅಂತಿಮವಾಗಿ ಸೇವೆಗಳ ವ್ಯವಹಾರದಲ್ಲಿನ ಯಶಸ್ಸನ್ನು p ಮೈನಸ್ ಇ ಈ ಗ್ರಹಿಕೆ ನಿರೀಕ್ಷೆಯನ್ನು ಮೀರಿದೆ ಈಗ ನಿಮ್ಮ ಕಾರ್ಯತಂತ್ರ ಏನೇ ಇರಲಿ ಈ ಮೌಲ್ಯವು ಗ್ರಾಹಕರ ಮನಸ್ಸಿನಲ್ಲಿ ಪ್ರಮುಖ ಅಳತೆಯಾಗಿರುತ್ತದೆ ಆದ್ದರಿಂದ ಗ್ರಾಹಕರು ಸ್ವೀಕರಿಸಿದ ಮೌಲ್ಯವನ್ನು ಗ್ರಹಿಸಿದಾಗ ಅದರಲ್ಲಿ ಒಂದು ನಿರ್ದಿಷ್ಟ ಅರಿವಿನ ಅಥವಾ ತಾರ್ಕಿಕ ಭಾಗವಿದೆ ಮತ್ತು ಇತರ ಭಾವನಾತ್ಮಕ ಅಥವಾ ಪರಿಣಾಮಕಾರಿ ಭಾಗಗಳಿವೆ ಸ್ವೀಕರಿಸಿದ ಮೌಲ್ಯವನ್ನು ಗುರುತಿಸಲು ಆ ಅರಿವಿನ ಚೌಕಟ್ಟಿನೊಳಗೆ ಬೆಲೆ ಒಂದು ಕೀಲಿಯಾಗಿದೆ ಬಹುತೇಕ ಮುಖ್ಯವಾಗಿದೆ ಆದ್ದರಿಂದ ಕೆಲವು ವಿಷಯಗಳಲ್ಲಿ ಸೇವಾ ವ್ಯವಹಾರವು ವಿಧಿಸುವ ಬೆಲೆಯು ಗ್ರಾಹಕರ ಬಳಕೆಯ ವೆಚ್ಚಕ್ಕೆ ಸ್ವಾಧೀನಪಡಿಸಿಕೊಳ್ಳುವ ವೆಚ್ಚವಾಗಿದೆ ಮತ್ತು ಆ ವೆಚ್ಚವನ್ನು ಗ್ರಾಹಕರ ಮನಸ್ಸಿನಲ್ಲಿ ಹೋಲಿಸಿದ ಮೌಲ್ಯಕ್ಕೆ ಹೋಲಿಸಿದರೆ ಹೋಲಿಸಲಾಗುತ್ತದೆ ಆದ್ದರಿಂದ ಸೇವಾ ವ್ಯವಹಾರದಲ್ಲಿ ಇದು ಸ್ವಲ್ಪ ಕಷ್ಟಕರವಾಗಿದೆ ಮತ್ತು ಮತ್ತೊಂದೆಡೆ ಈ ಮೌಲ್ಯದ ಗ್ರಹಿಕೆ ರಚಿಸಲು ಸ್ವಲ್ಪ ಸುಲಭವಾಗಿದೆ ಈ ಅಧಿವೇಶನದಲ್ಲಿ ಮತ್ತು ಮುಂದಿನ ಒಂದೆರಡು ಸೆಷನ್ಗಳಲ್ಲಿ ನಾವು ಚರ್ಚಿಸುವಾಗ ನಮಗೆ ಅರ್ಥವಾಗುತ್ತದೆ ನಮ್ಮ ಪಠ್ಯ ಪುಸ್ತಕದಲ್ಲಿ ಅಧ್ಯಾಯ ಸಂಖ್ಯೆ 6 ರಲ್ಲಿ ವಿವರಿಸಿರುವ ವಿಭಿನ್ನ ಅಂಶಗಳು ಆದ್ದರಿಂದ ಈ ಪಠ್ಯ ಪುಸ್ತಕದಲ್ಲಿನ ಅಧ್ಯಾಯ ಸಂಖ್ಯೆ 6 ಅನ್ನು ಬೆಲೆ ನಿಗದಿಪಡಿಸುವುದು ಮತ್ತು ಆದಾಯ ನಿರ್ವಹಣೆಯನ್ನು ಅನುಷ್ಠಾನಗೊಳಿಸುವುದು ಎಂದು ಹೆಸರಿಸಲಾಗಿದೆ ಆದಾಯ ನಿರ್ವಹಣೆ ಎನ್ನುವುದು ಮುಂಗಡ ಪರಿಕಲ್ಪನೆಯಾಗಿದ್ದು ಸರಕುಗಳ ವ್ಯವಹಾರದಲ್ಲಿ ವಿರುದ್ಧವಾಗಿ ಸೇವಾ ವ್ಯವಹಾರದಲ್ಲಿ ಸಾಕಷ್ಟು ಅನ್ವಯವಾಗುತ್ತದೆ ಅಥವಾ ಹೆಚ್ಚು ಅನ್ವಯಿಸುತ್ತದೆ ಆದರೆ ಸೇವೆಗಳ ವ್ಯವಹಾರದಲ್ಲಿ ಬೆಲೆ ನಿಗದಿಪಡಿಸುವ ಆಸಕ್ತಿದಾಯಕ ಕ್ಷೇತ್ರಗಳಿಗೆ ನಾವು ಪ್ರವೇಶಿಸುವ ಮೊದಲು ಬೆಲೆ ಮತ್ತು ಕಲೆ ಮತ್ತು ವಿಜ್ಞಾನದ ಬಗ್ಗೆ ಕೆಲವು ಮೂಲಭೂತ ಅಂಶಗಳನ್ನು ಇಂದು ಪರಿಶೀಲಿಸೋಣ ಇದು ಕಲೆ ಮತ್ತು ವಿಜ್ಞಾನ ಏಕೆಂದರೆ ಬೆಲೆ ಪರಿಗಣನೆಯ ಉತ್ತಮ ಭಾಗವನ್ನು ಲೆಕ್ಕಹಾಕಬಹುದು ಪಟ್ಟಿಮಾಡಬಹುದು ಪರಿಮಾಣಾತ್ಮಕವಾಗಿ ಕಂಡುಹಿಡಿಯಬಹುದು ಆದರೆ ಇನ್ನೂ ಹಲವಾರು ಇವೆ ಅವುಗಳು ಬಹುತೇಕ ಅರ್ಥಗರ್ಭಿತ ಕಲೆ ಗ್ರಾಹಕರ ಮನೋವಿಜ್ಞಾನದ ಆಳವಾದ ತಿಳುವಳಿಕೆ ಸೇವೆಯು ಕಡಿಮೆ ಮತ್ತು ತಲುಪಿಸುವ ವಿಭಿನ್ನ ಸಂದರ್ಭಗಳು ಮತ್ತು ಸನ್ನಿವೇಶಗಳ ಆಳವಾದ ತಿಳುವಳಿಕೆ ಮತ್ತು ಸಾಮರ್ಥ್ಯಗಳ ಆ ಬುಟ್ಟಿ ಕಲೆಯ ಕ್ಷೇತ್ರದಲ್ಲಿದೆ ಬೆಲೆ ನಿಗದಿಪಡಿಸುವ ಕಲೆ ಆದ್ದರಿಂದ ಒಂದು ವಿಜ್ಞಾನವಿದೆ ಮತ್ತು ಬೆಲೆ ನಿಗದಿ ಮಾಡುವ ಕಲೆ ಇದೆ ಆದರೆ ಅಂತಿಮವಾಗಿ ಬೆಲೆಗಳ ಪಾತ್ರವು ಪ್ರಸ್ತುತ ಲಾಭವನ್ನು ತಲುಪಿಸುವುದು ಮಾರುಕಟ್ಟೆ ಪಾಲಿನಲ್ಲಿ ಬೆಳವಣಿಗೆಯನ್ನು ತಲುಪಿಸುವುದು ಆದ್ದರಿಂದ ಸಾಮಾನ್ಯವಾಗಿ ಬೆಲೆ ಉದ್ದೇಶ ಇಲ್ಲಿ ನಾನು ಉದಾಹರಣೆಗಾಗಿ ತೆಗೆದುಕೊಂಡಿದ್ದೇನೆ ನಾನು 6 ಬ್ಯಾಲಿಗಂಜ್ ಪ್ಲೇಸ್ ಎಂಬ ಸಂಸ್ಥೆಯನ್ನು ಆರಿಸಿದ್ದೇನೆ ಸಾಂಪ್ರದಾಯಿಕ ಬಂಗಾಳಿ ಪಾಕಪದ್ಧತಿಯನ್ನು ವಿಭಿನ್ನ ಸಮ್ಮಿಳನ ಕ್ರಮದಲ್ಲಿ ಕೆಲವು ಭೂಖಂಡ ಮತ್ತು ಯುರೋಪಿಯನ್ ಭಕ್ಷ್ಯಗಳೊಂದಿಗೆ ಬೆಸುಗೆ ಮತ್ತು ಆಧುನಿಕ ವಾತಾವರಣದಲ್ಲಿ ತಲುಪಿಸಲು ಇದು ಸೇವಾ ವ್ಯವಹಾರವಾಗಿದೆ ಅವರು ಕಲ್ಕತ್ತಾದಲ್ಲಿ ನಡೆಸುವ ರೆಸ್ಟೋರೆಂಟ್ಗಳ ಸಂಖ್ಯೆಯನ್ನು ಹೊಂದಿದ್ದಾರೆ ಅವರು ಔತಣಕೂಟಗಳು ಮತ್ತು ಪಾರ್ಟಿಗಳನ್ನು ಪೂರೈಸಲು ಅಡುಗೆ ಸೇವೆಯನ್ನು ಸಹ ಹೊಂದಿದ್ದಾರೆ ಮತ್ತು ಅವರು ಈಗ ಸಣ್ಣ ಪಕ್ಷಗಳಿಗೆ ಮನೆ ವಿತರಣೆ ಮುಂತಾದ ಕೆಲವು ಹೊಸ ಸೇವಾ ವ್ಯವಹಾರಗಳನ್ನು ಅಭಿವೃದ್ಧಿಪಡಿಸುತ್ತಿದ್ದಾರೆ ಎಂದು ನಾನು ಭಾವಿಸುತ್ತೇನೆ ಈಗ ಅಂತಹ ವ್ಯವಹಾರದ ಬೆಲೆ ತಂತ್ರಕ್ಕಾಗಿ ಒಂದು ಮೂಲಭೂತ ಪರಿಗಣನೆಯೆಂದರೆ ಬೆಳವಣಿಗೆ ಮತ್ತು ಬೆಳವಣಿಗೆಯನ್ನು ಪ್ರಸ್ತುತ ಲಾಭದ ಪ್ರಕಾರ ಅಳೆಯಲಾಗುತ್ತದೆ ಮತ್ತು 6 ಬ್ಯಾಲಿಗಂಜ್ ಸ್ಥಳವು ಭೋಜೋಹೋರಿ ಮನ್ನಾ ಅಥವಾ ಓಹ್ ಕಲ್ಕತ್ತಾದಂತಹ ಇತರ ರೆಸ್ಟೋರೆಂಟ್ಗಳೊಂದಿಗೆ ಸ್ಪರ್ಧಿಸಿದಾಗ ಅಥವಾ ಇತರ ರೆಸ್ಟೋರೆಂಟ್ಗಳು ಇತರ ಅಡುಗೆ ಸೇವೆಗಳು ಮತ್ತು ಇತರ ಪರ್ಯಾಯ ಆಹಾರ ಮತ್ತು ಪಾನೀಯ ಸೇವೆಗಳೊಂದಿಗೆ ಸ್ಪರ್ಧಿಸಿದಾಗ ಆದ್ದರಿಂದ ಬೆಲೆ ನೀತಿಯಲ್ಲಿ ಆದ್ದರಿಂದ ನಮಗೆ ಪ್ರಸ್ತುತ ಲಾಭವನ್ನು ನೀಡುವುದು ಮಾರುಕಟ್ಟೆ ಪಾಲಿನಲ್ಲಿ ನಮಗೆ ಬೆಳವಣಿಗೆ ನೀಡುವುದು ಆದಾಯದ ಬೆಳವಣಿಗೆ ಮತ್ತು ಲಾಭದಾಯಕ ಬೆಳವಣಿಗೆಯನ್ನು ನೀಡುವುದು ಎಂದು ನೆನಪಿಟ್ಟುಕೊಳ್ಳುವುದು ನೀತಿ ವ್ಯವಸ್ಥೆ ಅನ್ನು ನಿಮ್ಮ ಮುಂದೆ ಇರುವ ಈ ನಿರ್ದಿಷ್ಟ ರೇಖಾಚಿತ್ರದಿಂದ ವಿವರಿಸಬಹುದು ಅಲ್ಲಿ ನೀವು ಬೆಲೆ ಉದ್ದೇಶವನ್ನು ಆರಿಸುತ್ತೀರಿ ಮತ್ತು ನಾವು ಅದನ್ನು ಹೋಲಿಸುತ್ತೇವೆ ಅಥವಾ ಬದಲಾಗಿ ಅಥವಾ ಅದನ್ನು ನಿರ್ಧರಿಸುತ್ತೇವೆ ಅಥವಾ ನಿರ್ಧರಿಸುವ ಬೇಡಿಕೆಯೊಂದಿಗೆ ಸಂವಾದಾತ್ಮಕವಾಗಿರುತ್ತೇವೆ ಮತ್ತು ನಾವು ವೆಚ್ಚವನ್ನು ಅಂದಾಜು ಮಾಡಬೇಕು ನಾವು ಸ್ಪರ್ಧಿಗಳ ವೆಚ್ಚಗಳು ಸ್ಪರ್ಧಿಗಳ ಬೆಲೆಗಳು ಮತ್ತು ಪ್ರತಿಸ್ಪರ್ಧಿಗಳಿಂದ ನೀಡುವ ಸಂಪೂರ್ಣ ಶ್ರೇಣಿಯನ್ನು ಸಹ ವಿಶ್ಲೇಷಿಸಬೇಕಾಗಿದೆ ಆದ್ದರಿಂದ 6 ಬ್ಯಾಲಿಗಂಜ್ ಸ್ಥಳಗಳು ತಮ್ಮ ಬೆಲೆ ತಂತ್ರವನ್ನು ನಿರ್ಧರಿಸಲು ಪ್ರಯತ್ನಿಸುತ್ತಿರುವಾಗ ಅವರು ಭೋಜೋಹೋರಿ ಮನ್ನಾ ಅಥವಾ ಓಹ್ ಕಲ್ಕತ್ತಾದ ಬೆಲೆ ತಂತ್ರವನ್ನು ನೋಡಬೇಕಾಗಿದೆ ಅವರು ಹೋಲಿಸಬಹುದಾದ ಪಾರ್ಕ್ ಸ್ಟ್ರೀಟ್ ಮತ್ತು ಕಲ್ಕತ್ತಾದ ಇತರ ಸ್ಥಳಗಳಲ್ಲಿನ ಇತರ ರೆಸ್ಟೋರೆಂಟ್ಗಳನ್ನು ಸಹ ನೋಡಬೇಕು ಬೆಲೆ ನೀತಿಗಳು ಅವರು ಹೋಲಿಸಬೇಕು ಅವರು ಪಂಚತಾರಾ ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳು ಮತ್ತು ಅವುಗಳ ಬೆಲೆ ನೀತಿಗಳನ್ನು ಅರ್ಥಮಾಡಿಕೊಳ್ಳಬೇಕು ಆದ್ದರಿಂದ ಅವರು ಪ್ರತಿಸ್ಪರ್ಧಿಯ ಬೆಲೆಯನ್ನು ನಿರ್ಧರಿಸಬೇಕು ಆದ್ದರಿಂದ ಸಮತಲ ಮಟ್ಟದಲ್ಲಿ ಇದರರ್ಥ ಅವರು ಕಾಣಿಸಿಕೊಳ್ಳುತ್ತಾರೆ ಹೆಚ್ಚಿನ ಬೆಲೆ ಮಟ್ಟದಲ್ಲಿ ತಮ್ಮನ್ನು ತಾವು ಇರಿಸಿಕೊಳ್ಳುತ್ತಿರುವ ಸ್ಪರ್ಧಿಗಳ ಬೆಲೆ ಮತ್ತು ರೆಸ್ಟೋರೆಂಟ್ಗಳ ಬೆಲೆ ತಂತ್ರ ಅವರು ತಮ್ಮನ್ನು ತಾವು ಸ್ವಲ್ಪಮಟ್ಟಿಗೆ ಕಡಿಮೆ ಸ್ಥಾನದಲ್ಲಿರಿಸಿಕೊಳ್ಳುತ್ತಾರೆ ಮತ್ತು ನಂತರ ಒಬ್ಬರು ಬೆಲೆ ವಿಧಾನವನ್ನು ಮತ್ತು ಅಂತಿಮ ಬೆಲೆಯನ್ನು ಆಯ್ಕೆ ಮಾಡಬೇಕಾಗುತ್ತದೆ ವೆಚ್ಚಗಳ ಬಗ್ಗೆ ಯಾವುದೇ ಚರ್ಚೆಯಿಲ್ಲದೆ ನಾವು ಬೆಲೆ ಕುರಿತು ಚರ್ಚೆಯನ್ನು ನಡೆಸಲು ಸಾಧ್ಯವಿಲ್ಲ ಮತ್ತು ನಿಮಗೆ ತಿಳಿದಿರುವಂತೆ ಎರಡು ವಿಧದ ವೆಚ್ಚಗಳಿವೆ ಕೆಲವು ನಿಗದಿತ ವೆಚ್ಚವಾಗಿದೆ ನಾವು ಅವುಗಳನ್ನು ಸಾಮಾನ್ಯವಾಗಿ ಮುಳುಗಿದ ವೆಚ್ಚ ಎಂದು ಕರೆಯುತ್ತೇವೆ ಏಕೆಂದರೆ ಇವುಗಳ ವೆಚ್ಚಗಳು ವ್ಯವಸ್ಥಾಪಕರಾಗಿ ನಿಮಗೆ ಹೆಚ್ಚಿನ ನಿಯಂತ್ರಣವಿಲ್ಲದಿರಬಹುದು ಅಂದರೆ ಮೂಲಸೌಕರ್ಯ ಅಥವಾ ಬಾಡಿಗೆಗೆ ಪಡೆದ ಸ್ಥಳ ಅಥವಾ ದೀರ್ಘಾವಧಿಯ ನೌಕರರ ಸಂಬಳ ನಿಗದಿತ ಸಂಬಳ ಅಥವಾ ಕನಿಷ್ಠ ಎಲ್ಲಾ ಸಂಬಳ ಮತ್ತು ವಿದ್ಯುತ್ ಬಿಲ್ ಸರಾಸರಿ ಮತ್ತು ಇತರ ವಸ್ತುಗಳ ಸ್ಥಿರ ಅಂಶವಲ್ಲ ಆದ್ದರಿಂದ ಇವುಗಳು ವೆಚ್ಚಗಳಾಗಿವೆ ಇವು ಮಾರಾಟದ ಪ್ರಮಾಣಕ್ಕೆ ಸಂಬಂಧಿಸಿದಂತೆ ನಿವಾರಿಸಲಾಗಿದೆ ಆದ್ದರಿಂದ ನೀವು ವಾರದಲ್ಲಿ 5 ದಿನಗಳು ನಿಮ್ಮ ರೆಸ್ಟೋರೆಂಟ್ ಅನ್ನು ನಡೆಸುತ್ತಿರಲಿ ಅಥವಾ ವಾರದಲ್ಲಿ 3 ದಿನಗಳು ಅಥವಾ ವಾರದಲ್ಲಿ 7 ದಿನಗಳು ನಿಮ್ಮ ರೆಸ್ಟೋರೆಂಟ್ ಅನ್ನು ನಡೆಸುತ್ತಿರಲಿ ಕೆಲವು ವೆಚ್ಚಗಳಿವೆ ಅದು ಬಾಡಿಗೆಯಂತೆ ಬದಲಾಗದೆ ಉಳಿಯುತ್ತದೆ ಕೆಲವು ವೆಚ್ಚಗಳು ವಿದ್ಯುತ್ ವೆಚ್ಚದಂತಹ ಅರೆ ವೇರಿಯಬಲ್ ಆಗಿರುತ್ತವೆ ಸ್ವಲ್ಪ ಮಟ್ಟಿಗೆ ಅದು ನಿಮ್ಮ ಕಾರ್ಯಾಚರಣೆಯ ಸಮಯಕ್ಕೆ ಸಂಬಂಧಿಸಿದಂತೆ ವ್ಯತ್ಯಾಸಗೊಳ್ಳುತ್ತದೆ ಆದರೆ ಉದಾಹರಣೆಗೆ ನಿಮ್ಮ ಮಾರಾಟದ ಪರಿಮಾಣಕ್ಕೆ ಸಂಬಂಧಿಸಿದಂತೆ ಇದು ಬದಲಾಗುವುದಿಲ್ಲ ಏಕೆಂದರೆ ಅದರಲ್ಲಿ ಅನೇಕ ಇತರ ಅಸ್ಥಿರಗಳನ್ನು ಹುದುಗಿಸಲಾಗಿದೆ ಆದ್ದರಿಂದ ಸ್ಥಳದ ಬಾಡಿಗೆಯಂತೆ ಸಾಕಷ್ಟು ನಿಶ್ಚಿತವಾದ ಕೆಲವು ಸ್ಥಿರ ವೆಚ್ಚಗಳಿವೆ ಕೆಲವು ವೆಚ್ಚಗಳು ಸ್ಥಿರ ವೆಚ್ಚಗಳು ವಿದ್ಯುತ್ ಬಿಲ್ ಅಥವಾ ನಿಮ್ಮ ಉತ್ಪಾದಿತ ಇಂಧನ ಬಿಲ್ ಮುಂತಾದವುಗಳಲ್ಲಿ ಸ್ವಲ್ಪಮಟ್ಟಿಗೆ ಬದಲಾಗುತ್ತವೆ ನಂತರ ಸಹಜವಾಗಿ ಸಂಪೂರ್ಣವಾಗಿ ಬದಲಾಗುವ ವೆಚ್ಚಗಳಿವೆ ಅಂದರೆ ಅವುಗಳು ಮಾರಾಟವಾದ ಘಟಕಗಳ ಸಂಖ್ಯೆ ಅಥವಾ ವಿತರಿಸಿದ ಭಕ್ಷ್ಯಗಳ ಸಂಖ್ಯೆ ಅಥವಾ ಸೇವೆ ಸಲ್ಲಿಸಿದ ಪಕ್ಷಗಳ ಸಂಖ್ಯೆ ಅಥವಾ ಸೇವೆ ಸಲ್ಲಿಸಿದ ಗ್ರಾಹಕರ ಸಂಖ್ಯೆ ಮತ್ತು ಮುಂತಾದವುಗಳೊಂದಿಗೆ ಸಾಕಷ್ಟು ಬಿಗಿಯಾಗಿ ಬಂಧಿಸಲ್ಪಟ್ಟಿವೆ ಆದ್ದರಿಂದ ಅವುಗಳು ಈ ವೆಚ್ಚಗಳು ನೇರವಾಗಿ ಉತ್ಪಾದನಾ ಮಟ್ಟಕ್ಕೆ ಸಂಬಂಧಿಸಿವೆ ಮತ್ತು ಈ ವೆಚ್ಚಗಳು ಕಚ್ಚಾ ವಸ್ತುಗಳ ವೆಚ್ಚಗಳು ಆಹಾರ ಮತ್ತು ಪಾನೀಯ ರೆಸ್ಟೋರೆಂಟ್ನ ಸಂದರ್ಭದಲ್ಲಿ ವಿವಿಧ ಪದಾರ್ಥಗಳ ಬೆಲೆ ಅಥವಾ ಇದು ಕರವಸ್ತ್ರದಂತಹ ಕೆಲವು ರೀತಿಯ ಪೂರಕ ಸಾಮಗ್ರಿಗಳ ಪೂರೈಕೆಯಾಗಿರಬಹುದು ಮತ್ತು ಹೀಗೆ ಇತ್ಯಾದಿ ಆದ್ದರಿಂದ ಈ ವೆಚ್ಚಗಳನ್ನು ವಿತರಿಸಿದ ಘಟಕಗಳ ಸಂಖ್ಯೆ ಅಥವಾ ಉತ್ಪಾದಿಸಿದ ಘಟಕಗಳ ಸಂಖ್ಯೆಗೆ ಜೋಡಿಸಲಾಗಿದೆ ಒಟ್ಟಾಗಿ ಅವರು ಒಟ್ಟು ವೆಚ್ಚವನ್ನು ವೆಚ್ಚ ಮಾಡುತ್ತಾರೆ ಈಗ ನಾವು ಆದಾಯದ ರೇಖೆಯನ್ನು ಹೊಂದಿದ್ದರೆ ಮತ್ತು ಯುನಿಟ್ ವೆಚ್ಚವು ವೇರಿಯಬಲ್ ವೆಚ್ಚವನ್ನು ಮೈನಸ್ ಮಾಡುತ್ತದೆ ಅದು ಯುನಿಟ್ ಉತ್ಪಾದನೆಯು ನಮಗೆ ಪ್ರತಿ ಯೂನಿಟ್ಗೆ ಅಂಚು ನೀಡುತ್ತದೆ ಮತ್ತು ಒಟ್ಟು ಸ್ಥಿರ ವೆಚ್ಚವನ್ನು ಪ್ರತಿ ಯೂನಿಟ್ಗೆ ಅಂಚುಗಳಿಂದ ಭಾಗಿಸುತ್ತದೆ ಬ್ರೇಕ್ ಈವ್ ವಾಲ್ಯೂಮ್ ಅಥವಾ ಬ್ರೇಕ್ ಈವ್ ಸೇಲ್ಸ್ ಇದರರ್ಥ ಯಾವ ಮಟ್ಟಕ್ಕೆ ಮೀರಿ ಅದು ವೆಚ್ಚದ ಚೇತರಿಕೆ ಮತ್ತು ಅದಕ್ಕೂ ಮೀರಿ ನಾವು ಬಾಟಮ್ ಲೈನ್ಗೆ ಕೊಡುಗೆ ನೀಡುತ್ತಿದ್ದೇವೆ ನಿಸ್ಸಂಶಯವಾಗಿ ನಾವು ಮ್ಯಾಟ್ರಿಕ್ಸ್ ಅನ್ನು ರಚಿಸಿದರೆ ಅದು ಒಂದು ಬದಿಯಲ್ಲಿರುತ್ತದೆ ಎಂಬುದು ಸಾಮಾನ್ಯ ಜ್ಞಾನವಾಗಿದೆ ಅದು y ಅಕ್ಷದಲ್ಲಿ ನಾವು ಗುಣಮಟ್ಟ ಕಡಿಮೆ ಮಧ್ಯಮ ಹೆಚ್ಚಿನ ಮತ್ತು ಬೆಲೆಯನ್ನು ಹೊಂದಿದ್ದೇವೆ ನಮ್ಮಲ್ಲಿ ಹೆಚ್ಚಿನ ಮಧ್ಯಮ ಕಡಿಮೆ ಇದೆ ನಂತರ ನಿಸ್ಸಂಶಯವಾಗಿ ಕಡಿಮೆ ಬೆಲೆಗೆ ವಿತರಿಸಲಾದ ಹೆಚ್ಚಿನ ಗುಣಗಳಲ್ಲಿ ನಾವು ಸಪ್ಪರ್ ಮೌಲ್ಯಗಳ ತಂತ್ರ ಎಂದು ಕರೆಯಬಹುದಾದರೆ ಹೆಚ್ಚಿನ ಗುಣಗಳನ್ನು ಹೊಂದಿರುವ ಮಧ್ಯಮ ಮಟ್ಟದ ಬೆಲೆ ಹೆಚ್ಚಿನ ಮೌಲ್ಯದ ತಂತ್ರ ಮತ್ತು ಉತ್ತಮ ಗುಣಮಟ್ಟದ ಹೆಚ್ಚಿನ ಬೆಲೆ ಪ್ರೀಮಿಯಂ ತಂತ್ರವಾಗಿದೆ ಈಗ ಬೆಲೆ ಸಾಮಾನ್ಯವಾಗಿ ಗುಣಮಟ್ಟಕ್ಕೆ ಸಂಕೇತವಾಗಿದೆ ಹಿಂದಿನ ಸೆಷನ್ನಲ್ಲಿ ನೀವು ಚರ್ಚಿಸಿದಂತೆ ನಾವು ತಿಳಿದಿದ್ದೇವೆ ನೀವು ಗುಣಮಟ್ಟದಲ್ಲಿ ಉತ್ತಮವಾಗಿ ಹೂಡಿಕೆ ಮಾಡಿದರೆ ಮತ್ತು ನಿಮ್ಮ ಗುಣಮಟ್ಟ ನಿಜವಾಗಿಯೂ ಉತ್ತಮವಾಗಿದ್ದರೆ ಅನೇಕ ವಿಧಗಳಲ್ಲಿ ನೀವು ವಿವಿಧ ರೀತಿಯ ತ್ಯಾಜ್ಯವನ್ನು ಕಡಿಮೆ ಮಾಡುತ್ತೀರಿ ಅಂದರೆ ನೀವು ವಿಭಿನ್ನ ರೀತಿಯ ವೆಚ್ಚಗಳನ್ನು ಕಡಿಮೆ ಮಾಡುತ್ತೀರಿ ಆದ್ದರಿಂದ ನೀವು ಕಡಿಮೆ ವೆಚ್ಚದ ಸಾಮರ್ಥ್ಯ ಮತ್ತು ಕಡಿಮೆ ವೆಚ್ಚದ ಕಾರ್ಯತಂತ್ರವನ್ನು ಹೊಂದಿದ್ದರೆ ನಿಮ್ಮ ಉತ್ಪನ್ನದ ಗುಣಮಟ್ಟವು ಏಕೆ ಹೆಚ್ಚಾಗಬಹುದು ನಿಮ್ಮ ಬೆಲೆ ನಿಮ್ಮ ವೆಚ್ಚವು ತುಂಬಾ ಕಡಿಮೆ ಇರುತ್ತದೆ ಆದರೆ ನಿಮಗೆ ಬೇಕಾಗಿರುವುದು ಕಡಿಮೆ ಬೆಲೆಯ ತುದಿಯಲ್ಲಿ ನಿಮ್ಮನ್ನು ಇರಿಸಿಕೊಳ್ಳಲಿಲ್ಲ ಆದರೆ ನೀವು ನಿಜವಾಗಿಯೂ ಹೆಚ್ಚಿನ ಮೌಲ್ಯದ ಕಾರ್ಯತಂತ್ರದಲ್ಲಿ ನಿಮ್ಮನ್ನು ಇರಿಸಿಕೊಳ್ಳುತ್ತೀರಿ ಅಂದರೆ ಮಧ್ಯಮ ಬೆಲೆ ಮತ್ತು ಅತ್ಯುತ್ತಮ ಗುಣಮಟ್ಟವನ್ನು ತಲುಪಿಸಲಾಗಿದೆ ಅನೇಕ ರೀತಿಯ ಸೇವೆಗಳಲ್ಲಿ ಸಂಸ್ಥೆಗಳು ಸಾಧಿಸಲು ಪ್ರಯತ್ನಿಸುವ ಸ್ಥಾನ ಇದು ನಿಸ್ಸಂಶಯವಾಗಿ ನೀವು ಕಡಿಮೆ ಗುಣಮಟ್ಟವನ್ನು ಹೆಚ್ಚಿನ ಬೆಲೆಗೆ ತಲುಪಿಸುತ್ತಿದ್ದರೆ ನೀವು ಕೆಲವು ರೀತಿಯ ಏಕಸ್ವಾಮ್ಯದ ಸ್ಥಾನವನ್ನು ಹೊಂದಿಲ್ಲದಿದ್ದರೆ ಅದು ಇಂದು ಸೇವೆಗಳ ವ್ಯವಹಾರದಲ್ಲಿ ಪ್ರಾಯೋಗಿಕವಾಗಿ ಸಾಧ್ಯವಿಲ್ಲ ಆದ್ದರಿಂದ ವಿದ್ಯುತ್ ಸರಬರಾಜಿನಂತಹ ಕೆಲವು ರೀತಿಯ ರಾಜ್ಯ ಏಕಸ್ವಾಮ್ಯವು ಕೆಲವೊಮ್ಮೆ ಈ ರಿಪ್ ಆಫ್ ತಂತ್ರವನ್ನು ಹೊಂದಿರುತ್ತದೆ ಆದರೆ ನಿಜವಾಗಿಯೂ ಸಕ್ರಿಯ ಗ್ರಾಹಕತೆ ಮತ್ತು ತೀವ್ರ ಸ್ಪರ್ಧೆಯೊಂದಿಗೆ ಇಂದು ಮಾತನಾಡುತ್ತಾ ಮತ್ತು ಪ್ರಪಂಚದಾದ್ಯಂತದ ಸ್ಪರ್ಧಿಗಳಿಂದ ಒತ್ತಡ ಮತ್ತು ನೀತಿಯನ್ನು ಮುಂದುವರೆಸುತ್ತಿದ್ದೇನೆ ಈ ಕಡಿಮೆ ಗುಣಮಟ್ಟದ ಹೆಚ್ಚಿನ ಬೆಲೆಯಲ್ಲಿ ಇರುವುದು ಇಂದು ಬಹಳ ಕಷ್ಟಕರವಾಗಿದೆ ಆದ್ದರಿಂದ ಇದು ಚಾರ್ಜಿಂಗ್ ಓವರ್ ಕೂಡ ಆಗಿದೆ ಈ ಕ್ವಾಡ್ರಾಂಟ್ಗಳು ನಾವು ನಿಜವಾಗಿ ಮರೆತುಬಿಡಬಹುದು ಮತ್ತು ನಿಜವಾಗಿಯೂ ಮಾತನಾಡುವ ಸಂಸ್ಥೆಗಳು ಈಗ ಈ ನಾಲ್ಕು ಕ್ವಾಡ್ರಾಂಟ್ಗಳಲ್ಲಿ ಉಳಿಯಲು ಪ್ರಯತ್ನಿಸುತ್ತಿವೆ ಏಕೆಂದರೆ ಈ ಕಡಿಮೆ ಗುಣಮಟ್ಟದ ಕಡಿಮೆ ಬೆಲೆಯನ್ನು ನಾವು ಮತ್ತೆ 6 ಬ್ಯಾಲಿಗಂಜ್ ಸ್ಥಳದ ಉದಾಹರಣೆಗೆ ತೆಗೆದುಕೊಂಡರೆ ಈ ಕಡಿಮೆ ಗುಣಮಟ್ಟದ ಕಡಿಮೆ ಬೆಲೆ ಕೆಲವು ರಸ್ತೆ ಬದಿಯ ಸ್ನ್ಯಾಕ್ ಬಾರ್ಗಳಲ್ಲಿ ಸಾಧ್ಯವಿದೆ ಮತ್ತು ಹಾಗೆ ಆದರೆ ಅಲ್ಲಿಯೂ ಸಹ ಜನರು ಕಡಿಮೆ ಗುಣಮಟ್ಟವನ್ನು ಹೆಚ್ಚು ಕಾಲ ಸಹಿಸುವುದಿಲ್ಲ ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ಈ ಕ್ವಾಡ್ರಾಂಟ್ ಮುಗಿದಿದೆ ಮತ್ತು ಈ 7 8 9 ಈ ಕ್ವಾಡ್ರಾಂಟ್ಗಳು ನಿಜವಾಗಿಯೂ ಬೆಲೆಗಳನ್ನು ಅರ್ಥಮಾಡಿಕೊಳ್ಳಲು ನಮಗೆ ಅತ್ಯಂತ ಆಸಕ್ತಿದಾಯಕ ಕ್ವಾಡ್ರಾಂಟ್ಗಳನ್ನು ಹೇಳುವುದು ಈ 2 3 5 ಮತ್ತು 6 ಆಗಿರುತ್ತದೆ ಚಾರ್ಜಿಂಗ್ ರಿಪ್ ಆಫ್ ಸುಳ್ಳು ಆರ್ಥಿಕತೆ ಆರ್ಥಿಕತೆ ಈ ತಂತ್ರಗಳು ನಿಜವಾಗಿಯೂ ಇಲ್ಲಿಗೆ ಹೋಗುವುದಿಲ್ಲ ಈಗ ಸೇವೆಗಳಲ್ಲಿ ಪ್ರೀಮಿಯಂ ಕಾರ್ಯತಂತ್ರವು ಕೆಲವೊಮ್ಮೆ ಕಾರ್ಯಸಾಧ್ಯವಾಗಿರುತ್ತದೆ ಏರ್ ಇಂಡಿಯಾದಲ್ಲಿ ಅಥವಾ ಸಿಂಗಾಪುರ್ ಏರ್ಲೈನ್ಸ್ನಲ್ಲಿ ಪ್ರಥಮ ದರ್ಜೆ ಸೇವೆಯಂತೆ ಅಥವಾ ಸಾಧ್ಯವಾದಷ್ಟು ಈ ರೀತಿಯ ಸ್ಥಾನೀಕರಣದ ಬಗ್ಗೆ ನಿಮಗೆ ತಿಳಿದಿರಬಹುದು ಆದರೆ ಹೆಚ್ಚಾಗಿ ನಾವು ಈ ನಾಲ್ಕು ಚತುರ್ಭುಜಗಳನ್ನು ನೋಡಬೇಕಾಗಿದೆ ನಿಸ್ಸಂಶಯವಾಗಿ ಇದು ಬೆಲೆಗಳ ವ್ಯಾಪ್ತಿಯಾಗಿದೆ ಇದು ನೀವು ನಷ್ಟದಲ್ಲಿರುವ ಮೀರಿ ಕಡಿಮೆ ಬೆಲೆ ಆದ್ದರಿಂದ ಈ ಬೆಲೆ ಮಟ್ಟವನ್ನು ಮೀರಿ ಲಾಭ ಗಳಿಸಲು ಸಾಧ್ಯವಿಲ್ಲ ಇಲ್ಲಿಯೇ ಶೂನ್ಯ ಲಾಭದ ಮಟ್ಟ ಮತ್ತು ಇದು ಹೆಚ್ಚಿನ ಬೆಲೆ ವಾಸ್ತವವಾಗಿ ಇದು ನೀವು ಮೀರಿ ಒಂದು ಬೆಲೆಯನ್ನು ಹೇಳಬಹುದು ಯಾವುದೇ ಬೇಡಿಕೆಯಿಲ್ಲ ಏಕೆಂದರೆ ಒಂದು ಬೆಲೆ ಹಾಗೆ ಪ್ರೀಮಿಯಂ ಸ್ಥಾನೀಕರಣವು ಇನ್ನು ಮುಂದೆ ಸಾಧ್ಯವಿಲ್ಲ ಆದ್ದರಿಂದ ಈ ಎರಡು ತುದಿಗಳ ನಡುವೆ ನಾವು ಈ ಮೂರು ಅಂಶಗಳನ್ನು ಅಥವಾ ಮೂರು ಸಿಗಳನ್ನು ಹೊಂದಿದ್ದೇವೆ ಅದು ವೆಚ್ಚ ಪ್ರತಿಸ್ಪರ್ಧಿಗಳ ಬೆಲೆಗಳು ಮತ್ತು ಬೆಲೆ ಬದಲಿಗಳು ಮತ್ತು ಗ್ರಾಹಕರು ನಿಮ್ಮ ಸೇವೆಯ ಅನನ್ಯತೆಯ ಮೌಲ್ಯಮಾಪನ ಅಥವಾ ಕೆಲವು ರೀತಿಯಲ್ಲಿ ಅವರು ಸಹ ಈ ಸಿಗಳು ಕಂಪೆನಿಗಳ ಉದ್ದೇಶಗಳನ್ನು ಪ್ರತಿನಿಧಿಸುತ್ತವೆ ಆದ್ದರಿಂದ ಕಡಿಮೆ ಬೆಲೆಯ ಈ ಒಂದು ತುದಿಯ ನಡುವೆ ಹೆಚ್ಚಿನ ಬೆಲೆಯ ಇನ್ನೊಂದು ತುದಿಯ ನಡುವೆ ನಾವು ಮೂರು ಸಿಗಳ ಈ ಪರಿಗಣನೆಗಳನ್ನು ಹೊಂದಿದ್ದೇವೆ ಅದು ನಮ್ಮ ಬೆಲೆ ನೀತಿಗೆ ಮಾರ್ಗದರ್ಶನ ನೀಡುತ್ತದೆ ಮಾರುಕಟ್ಟೆ ನುಗ್ಗುವಿಕೆಗಾಗಿ ಮಾರುಕಟ್ಟೆ ನುಗ್ಗುವ ಗದ್ಯದಲ್ಲಿ ನಾವು ಕಡಿಮೆ ಬೆಲೆಯನ್ನು ನಿಗದಿಪಡಿಸುತ್ತೇವೆ ಉತ್ತಮ ಗುಣಮಟ್ಟವನ್ನು ನೀಡುತ್ತೇವೆ ಹೆಚ್ಚಿನ ಸಂಖ್ಯೆಯ ಖರೀದಿದಾರರನ್ನು ಆಕರ್ಷಿಸಲು ನಾವು ಒಂದನ್ನು ಹೊಂದಿರಬೇಕು ದೊಡ್ಡ ಮಾರುಕಟ್ಟೆ ಪಾಲು ಆದ್ದರಿಂದ ಹೆಚ್ಚಿನ ವಾಣಿಜ್ಯೋದ್ಯಮಿ ಸೇವಾ ಸಂಸ್ಥೆಗಳು ಈ ರೀತಿಯ ಬೆಲೆ ತಂತ್ರವನ್ನು ಅಳವಡಿಸಿಕೊಳ್ಳಿ ಮತ್ತು ನೀವು ತೀವ್ರ ಸ್ಪರ್ಧೆಯನ್ನು ನೋಡಬಹುದು ಅದು ಈಗ ಇ ಕಾಮರ್ಸ್ ಮತ್ತು ಇ ಚಿಲ್ಲರೆ ವ್ಯಾಪಾರ ಕ್ಷೇತ್ರದಲ್ಲಿ ನಡೆಯುತ್ತಿದೆ ಆದ್ದರಿಂದ ವೆಬ್ನಲ್ಲಿ ಫ್ಯಾಷನ್ ಚಿಲ್ಲರೆ ವ್ಯಾಪಾರ ಮತ್ತು ವೆಬ್ನಲ್ಲಿ ಸಂಗೀತ ಚಿಲ್ಲರೆ ವ್ಯಾಪಾರ ವೆಬ್ನಲ್ಲಿ ವಿವಿಧ ರೀತಿಯ ಮನೆ ಹಳೆಯ ಚಿಲ್ಲರೆ ವ್ಯಾಪಾರ ಮೊಬೈಲ್ ಫೋನ್ ದೂರವಾಣಿ ವೆಬ್ನಲ್ಲಿ ಟ್ಯಾಬ್ಲೆಟ್ ಚಿಲ್ಲರೆ ವ್ಯಾಪಾರ ತೀವ್ರ ಬೆಲೆ ಸ್ಪರ್ಧೆ ಮತ್ತು ಏಕೆಂದರೆ ಅವರೆಲ್ಲರೂ ಮಾರುಕಟ್ಟೆ ಪಾಲನ್ನು ಪಡೆದುಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ ಅಲ್ಲಿ ಎಲ್ಲರೂ ಗ್ರಾಹಕರ ಗಮನವನ್ನು ಸೆಳೆಯಲು ಪ್ರಯತ್ನಿಸುತ್ತಿದ್ದಾರೆ ಮತ್ತು ಗ್ರಾಹಕರ ಮನವೊಲಿಸಲು ಪ್ರಯತ್ನಿಸುತ್ತಿದ್ದಾರೆ ಒಮ್ಮೆ ಅವರ ವೆಬ್ಸೈಟ್ ಮತ್ತು ಅವರ ವಹಿವಾಟಿನ ವೇದಿಕೆಯ ಅನುಭವವು ಬರುತ್ತದೆ ಗ್ರಾಹಕರು ಅವರೊಂದಿಗೆ ಆಟವಾಡುವುದನ್ನು ಮುಂದುವರಿಸುವ ಇತರ ಭರವಸೆಗಳು ಮತ್ತು ನೀತಿಗಳನ್ನು ರಚಿಸಲು ಅವರಿಗೆ ಸಾಧ್ಯವಾಗುತ್ತದೆ ಎಂಬ ಭರವಸೆಯೊಂದಿಗೆ ಆದ್ದರಿಂದ ಮಾರುಕಟ್ಟೆ ನುಗ್ಗುವ ಬೆಲೆ ಉದ್ಯಮಶೀಲತಾ ಸೇವಾ ವ್ಯವಹಾರಗಳಿಗೆ ಆರಂಭಿಕ ಹಂತವಾಗಿದೆ ಮತ್ತು ಈ ಕಾರ್ಯತಂತ್ರಗಳು ಉತ್ತಮವಾದ ಪರಿಸ್ಥಿತಿಗಳು ಈ ನೀತಿಗಳು ಒಳ್ಳೆಯದು ಮಾರುಕಟ್ಟೆ ಹೆಚ್ಚು ಬೆಲೆ ಸೂಕ್ಷ್ಮವಾಗಿದ್ದಾಗ ಮತ್ತು ಕಡಿಮೆ ಬೆಲೆ ಮಾರುಕಟ್ಟೆ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಇದು ಬಹುತೇಕ ಎಲ್ಲ ಇ ಅಳವಡಿಸಿಕೊಳ್ಳುವ ತಂತ್ರಗಳಲ್ಲಿ ಒಂದಾಗಿದೆ ಕಾಮರ್ಸ್ ಇ ರಿಟೇಲಿಂಗ್ ಆಟಗಾರರು ಏಕೆಂದರೆ ಭೌತಿಕ ಅಂಗಡಿಗಳಿಗೆ ಹೋಲಿಸಿದರೆ ಗ್ರಾಹಕರು ಹೆಚ್ಚು ಕಡಿಮೆ ಬೆಲೆಗಳನ್ನು ಕಂಡುಕೊಂಡರೆ ಭೌತಿಕ ಖರೀದಿ ಭೌತಿಕ ಶಾಪಿಂಗ್ ನಡವಳಿಕೆಯಿಂದ ಎಲೆಕ್ಟ್ರಾನಿಕ್ ಶಾಪಿಂಗ್ ವರ್ತನೆಗೆ ಬದಲಾಗುತ್ತದೆ ಎಂದು ಅವರು ಭಾವಿಸುತ್ತಾರೆ ಪ್ರಮಾಣದ ಆರ್ಥಿಕತೆಯಿದ್ದರೆ ಪ್ರಮಾಣದ ಉತ್ಪಾದನೆಯೂ ಸಹ ಅಂದರೆ ಹೆಚ್ಚಿನ ಪರಿಮಾಣ ನಿಸ್ಸಂಶಯವಾಗಿ ನೀವು ಪ್ರತಿ ಯೂನಿಟ್ಗೆ ನಿಗದಿತ ವೆಚ್ಚವನ್ನು ಕಡಿಮೆ ಮಾಡುತ್ತೀರಿ ಅದು ಹೆಚ್ಚು ಘಟಕಗಳನ್ನು ಮಾರಾಟ ಮಾಡುತ್ತದೆ ಆದರೆ ಕಲಿಕೆಯ ರೇಖೆಯನ್ನು ಮುಂತಾದ ಇತರ ಸಮಸ್ಯೆಗಳಿವೆ ಇದರರ್ಥ ನೀವು ಹೆಚ್ಚು ಗ್ರಾಹಕರನ್ನು ಹೆಚ್ಚು ಮಾರಾಟ ಮಾಡುತ್ತೀರಿ ನಿಮ್ಮ ಕಾರ್ಯಾಚರಣೆಯನ್ನು ಉತ್ತಮಗೊಳಿಸುತ್ತೀರಿ ಗ್ರಾಹಕರನ್ನು ಹೆಚ್ಚು ಹೆಚ್ಚು ಆನಂದಿಸುವುದು ಹೇಗೆ ಎಂದು ನೀವು ಕಲಿಯುತ್ತೀರಿ ಆದ್ದರಿಂದ ಅವುಗಳು ನಿಮ್ಮೊಂದಿಗೆ ಗ್ರಾಹಕರಿಗೆ ಬೆಲೆ ನಿಗದಿಪಡಿಸುವ ಮೂಲಕ ಒಮ್ಮೆ ನೀವು ಅಭಿವೃದ್ಧಿಪಡಿಸಬಹುದು ಒಂದು ವಿಷಯವೆಂದರೆ ಮೂಲಭೂತ ಆರ್ಥಿಕತೆಗಳನಾವು ನೆನಪಿಟ್ಟುಕೊಳ್ಳಬೇಕು ಕೆಲವು ಸಂದರ್ಭಗಳಲ್ಲಿ ಬೆಲೆಗಳಲ್ಲಿನ ಕಡಿತವು ಬೇಡಿಕೆಯಲ್ಲಿ ಬಹಳ ಕಡಿಮೆ ಬದಲಾವಣೆಯನ್ನು ಉಂಟುಮಾಡುತ್ತದೆ ಇದನ್ನು ಅನಿರ್ದಿಷ್ಟ ಬೇಡಿಕೆ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಈ ಬೆಲೆ ಪದ್ಯಗಳನ್ನು ಅವಲಂಬಿಸಿ ಗ್ರಾಫ್ ಬೇಡಿಕೆಯಿದೆ ಈ ಗ್ರಾಫ್ ವಾಸ್ತವವಾಗಿ ಈ ಆಕಾರದಲ್ಲಿದ್ದರೆ ಇದರರ್ಥ ಬೇಡಿಕೆಯು ಅನಿವಾರ್ಯವಾಗಿದೆ ಗ್ರಾಫ್ ಈ ಆಕಾರದಲ್ಲಿದ್ದರೆ ಇದರರ್ಥ ಬೆಲೆಯಲ್ಲಿ ಸ್ವಲ್ಪ ಬದಲಾವಣೆಯು 10 ಡಾಲರ್ಗಳಿಂದ 15 ಡಾಲರ್ಗಳ ಬೆಲೆಯಲ್ಲಿ ಬದಲಾವಣೆ ಮಾಡಬಹುದು ಬೇಡಿಕೆಯನ್ನು 50 ರಿಂದ 150 ಕ್ಕೆ ಬದಲಾಯಿಸಬಹುದು ಆದ್ದರಿಂದ ಇದು ಬೆಲೆಯಲ್ಲಿ 50 ಪ್ರತಿಶತದಷ್ಟು ಬದಲಾವಣೆಯು 3 ಪಟ್ಟು ಹೆಚ್ಚು ಬೇಡಿಕೆಯನ್ನು ಸೃಷ್ಟಿಸುತ್ತದೆ ನಿಮ್ಮ ಸೇವೆಗಳಿಗಾಗಿ ನೀವು ಕಾರ್ಯನಿರ್ವಹಿಸುತ್ತಿರುವ ಮಾರುಕಟ್ಟೆ ನಿಮ್ಮ ಬೆಲೆಗಳನ್ನು ಕಡಿಮೆ ಮಾಡುವ ಅಥವಾ ಹೆಚ್ಚಿಸುವ ಮೊದಲು ಈ ಸ್ಥಿತಿಸ್ಥಾಪಕತ್ವಕ್ಕೆ ಹೇಗೆ ಸೂಕ್ಷ್ಮತೆಗಳು ಬಹಳ ಮುಖ್ಯ ಎಂಬುದು ಈ ತಿಳುವಳಿಕೆಯಾಗಿದೆ ಬೆಲೆ ಸಾಮಾನ್ಯವಾಗಿ ಬೆಲೆಗಳನ್ನು ನಿಗದಿಪಡಿಸಲಾಗುತ್ತದೆ ಮತ್ತು ಬೆಲೆ ಸಾಮಾನ್ಯವಾಗಿ ಕಡಿಮೆಯಾಗುವುದಿಲ್ಲ ಆದರೆ ಕಾಲೋಚಿತ ರಿಯಾಯಿತಿಗಳು ಇರಬಹುದು ನೀವು ವಿಭಿನ್ನ ಸಮಯದ ಬೆಲೆ ಪ್ರೋತ್ಸಾಹ ಬಂಡಲ್ ಬೆಲೆ ಪುನರಾವರ್ತಿತ ಖರೀದಿ ಬೆಲೆ ಕೂಪನ್ ಆಧಾರಿತ ಆಕರ್ಷಣೆಯನ್ನು ನೀಡಬಹುದು ಗ್ರಾಹಕರು ಹಿಂತಿರುಗಲು ಮತ್ತು ಬೆಲೆ ಹೊಂದಾಣಿಕೆ ತಂತ್ರಗಳು ಇರಬಹುದಾದ ಖರೀದಿ ಆದ್ದರಿಂದ ಅಂತಿಮವಾಗಿ ನಾವು ಬೆಲೆ ನಿರ್ವಹಣೆಯನ್ನು ನೋಡಿದಾಗ ಯಾವುದೇ ಸಮಯದಲ್ಲಿ ಎರಡು ವಿಧಾನಗಳು ಇರಬಹುದು ಒಂದೋ ನಾವು ಬೆಲೆ ಕಡಿತವನ್ನು ಪ್ರಾರಂಭಿಸಲು ಬಯಸುತ್ತೇವೆ ಅಥವಾ ಬೆಲೆ ಏರಿಕೆಯನ್ನು ಪ್ರಾರಂಭಿಸಲು ನಾವು ಬಯಸುತ್ತೇವೆ ಹೆಚ್ಚುವರಿ ಸಾಮರ್ಥ್ಯ ಅಥವಾ ಸ್ಪರ್ಧೆ ಅಥವಾ ನುಗ್ಗುವ ಬೆಲೆಗೆ ನಿಮ್ಮ ಬೆಲೆ ನೀತಿಯಿಂದಾಗಿ ಬೆಲೆ ಕಡಿತವನ್ನು ಪ್ರಾರಂಭಿಸಬಹುದು ವೆಚ್ಚದ ಹಣದುಬ್ಬರ ಅಥವಾ ಹೆಚ್ಚಿನ ಬೇಡಿಕೆಯಿಂದಾಗಿ ಬೆಲೆ ಹೆಚ್ಚಳವನ್ನು ಮಾಡಬಹುದು ಈ ದಿನಗಳಲ್ಲಿ ಬೆಲೆ ಹೆಚ್ಚಳವನ್ನು ಬಹಳ ವಿರಳವಾಗಿ ನಿಯೋಜಿಸಬಹುದು ಏಕೆಂದರೆ ಸ್ಪರ್ಧೆಯ ತೀವ್ರತೆಯು ಬಹುತೇಕ ಸಾಧ್ಯತೆಯನ್ನು ನಿರಾಕರಿಸುತ್ತದೆ ಸಹಜವಾಗಿ ಬೆಲೆ ಬದಲಾವಣೆಯ ಗ್ರಾಹಕರ ಮತ್ತು ಪ್ರತಿಸ್ಪರ್ಧಿಗಳ ಪ್ರತಿಕ್ರಿಯೆಗಳನ್ನು ನೀವು ನಿರಂತರವಾಗಿ ಮೇಲ್ವಿಚಾರಣೆ ಮಾಡುತ್ತಿದ್ದೀರಿ ಅದು ನಮಗೆ ಬೇಕಾಗಿಲ್ಲದಿದ್ದರೆ ನೀವು ಬೆಲೆ ಯುದ್ಧಕ್ಕೆ ಕಾರಣವಾಗುವುದಿಲ್ಲ ಎಂದು ನೀವು ಖಚಿತವಾಗಿ ಹೇಳಬೇಕು ಮತ್ತು ನೀವು ಬೆಲೆ ಯುದ್ಧದಲ್ಲಿ ಗೆಲ್ಲಲು ಬಯಸಿದರೆ ನಿಮ್ಮ ಕಡಿಮೆ ವೆಚ್ಚದ ಕಾರ್ಯತಂತ್ರದ ಮೇಲೆ ನೀವು ಬಲವಾದ ಹ್ಯಾಂಡಲ್ ಹೊಂದಿರಬೇಕು ನಾವು ಮೊದಲೇ ಚರ್ಚಿಸಿದ ಕಡಿಮೆ ವೆಚ್ಚದ ತಂತ್ರ ಅಥವಾ ಕಡಿಮೆ ವೆಚ್ಚ ಮತ್ತು ಫೋಕಸ್ ಸಂಯೋಜನೆ ಅಲ್ಲಿ ನೀವು ವರ್ಚುವಲ್ ಮೂಲಕ ನಿರ್ದಿಷ್ಟ ವಿಭಾಗದ ಗ್ರಾಹಕರಿಗೆ ಒಂದು ಕಟ್ಟು ಮೌಲ್ಯಗಳನ್ನು ರಚಿಸಲು ಸಾಧ್ಯವಾಗುತ್ತದೆ ಅದರಲ್ಲಿ ನಿಮ್ಮ ಬೆಲೆಯನ್ನು ವಿವಿಧ ರೀತಿಯ ಇತರ ಒತ್ತಡಗಳಿಂದ ರಕ್ಷಿಸಲು ನಿಮಗೆ ಸಾಧ್ಯವಾಗುತ್ತದೆ ಆದ್ದರಿಂದ ಸ್ಪರ್ಧಿಗಳು ಬೆಲೆ ಬದಲಾವಣೆ ಅವರು ಈ ಪ್ರತಿಕ್ರಿಯೆಗಳನ್ನು ಹೊಂದಿರುತ್ತದೆ ಹಾಗೆ ನೀವು ಒಂದು ಬೆಲೆ ಬದಲಾವಣೆ ಸನ್ನಿವೇಶದಲ್ಲಿ ಹೋಲುವ ಪ್ರತಿಸ್ಪಂದನಗಳು ಮಾಡಬಹುದು ಬೆಲೆ ನಿರ್ವಹಿಸಲು ಅಥವಾ ಬೆಲೆ ಮತ್ತು ಹೆಚ್ಚಳ ಬೆಲೆ ಕಡಿಮೆ ಮತ್ತು ಗುಣಮಟ್ಟದ ಇತ್ಯಾದಿ ಸುಧಾರಿಸಲು ಇವುಗಳಲ್ಲಿ ಕೆಲವು ಬೆಲೆ ಹೆಚ್ಚಿಸುವುದು ಮತ್ತು ಗುಣಮಟ್ಟವನ್ನು ಸುಧಾರಿಸುವುದು ಇವು ಇಂದಿನ ಜಗತ್ತಿನಲ್ಲಿ ಬಹಳ ಸಾಂಪ್ರದಾಯಿಕ ಚಿಂತನೆ ಅವು ಹೆಚ್ಚು ಮಾನ್ಯವಾಗಿಲ್ಲದಿರಬಹುದು ಆದರೆ ಇದು ಕಡಿಮೆ ದರದ ಮಾರ್ಗವನ್ನು ಪ್ರಾರಂಭಿಸುವುದು ಎದುರಾಳಿಯ ಕಡಿಮೆ ದರದ ಯೋಜನೆಯ ಕಡಿಮೆ ಬೆಲೆಗೆ ಪ್ರತಿಕ್ರಿಯೆಯಾಗಿ ಉತ್ತಮ ತಂತ್ರವಾಗಿದೆ ಆದ್ದರಿಂದ ಒಂದು ಸಮಯದಲ್ಲಿ ಒಂದು ನಿರ್ಮಾ ಉತ್ತಮ ಉತ್ಪನ್ನದೊಂದಿಗೆ ಕಡಿಮೆ ಬೆಲೆಗೆ ಬಂದಾಗ ಆ ದಿನಗಳಲ್ಲಿ ಸಂಘಟಿತ ಆಟಗಾರರಂತೆ ಸಾಂಪ್ರದಾಯಿಕ ತಯಾರಕರ ಪ್ರತಿಕ್ರಿಯೆ ಈಗ ನಿರ್ಮಾ ಸ್ವತಃ ದೊಡ್ಡ ಸಂಘಟನಾ ಆಟಗಾರ ಆದರೆ ಆ ದಿನಗಳಲ್ಲಿ ಯೂನಿಲಿವರ್ ಅಥವಾ ಪ್ರೊಕ್ಟರ್ ಮತ್ತು ಗ್ಯಾಂಬಲ್ ನಂತಹ ಜನರು ಕಡಿಮೆ ಬೆಲೆಯ ಫೈಟರ್ ಲೈನ್ ಅನ್ನು ಪ್ರಾರಂಭಿಸುವ ಮೂಲಕ ಪ್ರತಿಕ್ರಿಯಿಸಿದರು ಸೇವಾ ವ್ಯವಹಾರದಲ್ಲೂ ಅದೇ ಚಿಂತನೆ ನಡೆಯುತ್ತದೆ ಆದ್ದರಿಂದ ನಾನು ಅಧ್ಯಾಯದ ಶೀರ್ಷಿಕೆ ಸೆಟ್ಟಿಂಗ್ ಬೆಲೆಗಳು ಮತ್ತು ಅನುಷ್ಠಾನಕ್ಕೆ ಆದಾಯ ನಿರ್ವಹಣಾ ಇದು ಬುಕ್ ಅಧ್ಯಾಯ 6 ಓದಲು ವಿನಂತಿಸಿಕೊಂಡರು ಇಂದಿನ ಅಧಿವೇಶನದಲ್ಲಿ ಪೂರ್ಣಗೊಳ್ಳಲಿದೆ ಆ ಅಧ್ಯಾಯದ ಆರಂಭಿಕ ಭಾಗವನ್ನು ನೀವು ಓದಲು ವಿನಂತಿಸಲಾಗಿದೆ ಮತ್ತು ಭೋಜೋಹರಿ ಮನ್ನಾ ಅವರಂತಹ ಸಂಘಟನೆಯ ಬಗ್ಗೆ ಯೋಚಿಸಲು ನಾನು ಬಯಸುತ್ತೇನೆ ನಾನು ಅದನ್ನು ಪರಿಚಯಿಸುತ್ತೇನೆ ಅವರು ಕಲ್ಕತ್ತಾದಲ್ಲಿ ಬಾಂಬೆ ಬೆಂಗಳೂರಿನಲ್ಲಿ ಹಲವಾರು ರೆಸ್ಟೋರೆಂಟ್ಗಳನ್ನು ಹೊಂದಿದ್ದಾರೆ ಮತ್ತು ಬಂಗಾಳಿ ಪಾಕಪದ್ಧತಿಯೊಂದಿಗೆ ಇತರ ಸ್ಥಳಗಳು ಆಧುನಿಕ ವಾತಾವರಣದಲ್ಲಿ ಕೆಲವು ವಿಲಕ್ಷಣ ಬಂಗಾಳಿ ಪಾಕಪದ್ಧತಿಯಲ್ಲಿ ಸಾಂಪ್ರದಾಯಿಕ ಬಂಗಾಳಿ ಪಾಕಪದ್ಧತಿ ಈಗ ಈ ಸಂಸ್ಥೆ ಓಹ್ ಕಲ್ಕತ್ತಾದೊಂದಿಗೆ ಸ್ಪರ್ಧೆಯಲ್ಲಿ 6 ಬ್ಯಾಲಿಗಂಜ್ ಸ್ಥಳದೊಂದಿಗೆ ಸ್ಪರ್ಧೆಯಲ್ಲಿದೆ ಅವರಲ್ಲಿ ಕೆಲವರು ಪ್ರಾದೇಶಿಕ ಆಟಗಾರರು ಅವರಲ್ಲಿ ಕೆಲವರು ರಾಷ್ಟ್ರೀಯ ಆಟಗಾರರು ಮತ್ತು ಭೋಜೋಹೋರಿ ಮನ್ನಾ ವೆಬ್ಸೈಟ್ಗೆ ಹೋಗಿ ಅವರ ಬಗ್ಗೆ ಸ್ವಲ್ಪ ಓದಿ ಬಗ್ಗೆ ಓದಿ ಅವರ ಸ್ಪರ್ಧೆ ಮತ್ತು ಮುಂದಿನ ವರ್ಷಕ್ಕೆ ಅವರ ಬೆಲೆ ನೀತಿ ಹೇಗಿರಬೇಕು ಎಂದು ಯೋಚಿಸಿ ಮುಂದಿನ ಎರಡು ಅವಧಿಗಳಲ್ಲಿ ನಿಮ್ಮ ಆಳವಾದ ತಿಳುವಳಿಕೆಗಾಗಿ ಆಳವಾದ ತಿಳುವಳಿಕೆಯೊಂದಿಗೆ ನಾವು ಈ ಚರ್ಚೆಯನ್ನು ಮುಂದುವರಿಸುತ್ತೇವೆ ಧನ್ಯವಾದಗಳು